ಕೆಲಸದ ಬಹಿರಂಗಪಡಿಸುವಿಕೆಯನ್ನು ಪಡೆಯುವುದು ಪೇಟೆಂಟ್ ಅನ್ನು ರಚಿಸುವ ಮೊದಲು ಪೇಟೆಂಟ್ ಅನ್ನು ರಚಿಸುವ ವ್ಯಕ್ತಿಯ ಉದ್ದೇಶವು ಕ್ಲೈಂಟ್ ಅಥವಾ ಆವಿಷ್ಕಾರಕರಿಂದ ಕೆಲಸ ಮಾಡುವ ಬಹಿರಂಗಪಡಿಸುವಿಕೆಯ ಅಗತ್ಯವಿದೆ ಕೆಲಸದ ಬಹಿರಂಗಪಡಿಸುವಿಕೆಯನ್ನು ಪಡೆಯುವುದು ಪೇಟೆಂಟ್ ಅನ್ನು ರಚಿಸುವ ಮೊದಲು ಪೇಟೆಂಟ್ ಅನ್ನು ರಚಿಸುವ ವ್ಯಕ್ತಿಯ ಉದ್ದೇಶವು ಕ್ಲೈಂಟ್ ಅಥವಾ ಆವಿಷ್ಕಾರಕರಿಂದ ಕೆಲಸ ಮಾಡುವ ಬಹಿರಂಗಪಡಿಸುವಿಕೆಯ ಅಗತ್ಯವಿದೆ ಕೆಲಸದ ಬಹಿರಂಗಪಡಿಸುವಿಕೆಯು ಮುಖ್ಯವಾದುದು ಏಕೆಂದರೆ ಕೆಲಸದ ಬಹಿರಂಗಪಡಿಸುವಿಕೆಯು ಮೊದಲಿನ ಕಲಾ ಹುಡುಕಾಟದ ಅಡಿಪಾಯ ಮತ್ತು ಪೇಟೆಂಟ್ ಅರ್ಜಿಯನ್ನು ರಚಿಸುವ ಅಡಿಪಾಯವನ್ನು ರೂಪಿಸುತ್ತದೆ ಕೆಲಸದ ಬಹಿರಂಗಪಡಿಸುವಿಕೆಯು ಮುಖ್ಯವಾದುದು ಏಕೆಂದರೆ ಕೆಲಸದ ಬಹಿರಂಗಪಡಿಸುವಿಕೆಯು ಮೊದಲಿನ ಕಲಾ ಹುಡುಕಾಟದ ಅಡಿಪಾಯ ಮತ್ತು ಪೇಟೆಂಟ್ ಅರ್ಜಿಯನ್ನು ರಚಿಸುವ ಅಡಿಪಾಯವನ್ನು ರೂಪಿಸುತ್ತದೆ ನೋಂದಣಿ IDF ಮೂಲಕ ಹೋಗಬೇಕು ನೋಂದಣಿ IDF ಮೂಲಕ ಹೋಗಬೇಕು ಆವಿಷ್ಕಾರದ ಬಹಿರಂಗಪಡಿಸುವಿಕೆಯನ್ನು ಪಡೆಯಲು IDF ನಿಮಗೆ ಸಹಾಯ ಮಾಡುತ್ತದೆ ಆವಿಷ್ಕಾರದ ಬಹಿರಂಗಪಡಿಸುವಿಕೆಯನ್ನು ಪಡೆಯಲು IDF ನಿಮಗೆ ಸಹಾಯ ಮಾಡುತ್ತದೆ ಆವಿಷ್ಕಾರಕ್ಕೆ ಸಂಬಂಧಿಸಿದ IP ಯನ್ನು ಗುರುತಿಸಲು ಮತ್ತು ಸೆರೆಹಿಡಿಯಲು IDF ಒಂದು ಮೂಲ ದಾಖಲೆಯಾಗಿದೆ ಆವಿಷ್ಕಾರಕ್ಕೆ ಸಂಬಂಧಿಸಿದ IP ಯನ್ನು ಗುರುತಿಸಲು ಮತ್ತು ಸೆರೆಹಿಡಿಯಲು IDF ಒಂದು ಮೂಲ ದಾಖಲೆಯಾಗಿದೆ ಆವಿಷ್ಕಾರ ಮತ್ತು ಸಕ್ರಿಯಗೊಳಿಸುವಿಕೆಯ ವ್ಯಾಪ್ತಿಯನ್ನು ಅರ್ಥಮಾಡಿಕೊಳ್ಳಲು ಇದು ಉಪಯುಕ್ತವಾಗಿದೆ ಆವಿಷ್ಕಾರ ಮತ್ತು ಸಕ್ರಿಯಗೊಳಿಸುವಿಕೆಯ ವ್ಯಾಪ್ತಿಯನ್ನು ಅರ್ಥಮಾಡಿಕೊಳ್ಳಲು ಇದು ಉಪಯುಕ್ತವಾಗಿದೆ IDF ವಿಭಿನ್ನ ಭಾಗಗಳನ್ನು ಹೊಂದಿದೆ IDF ವಿಭಿನ್ನ ಭಾಗಗಳನ್ನು ಹೊಂದಿದೆ ಇದು ಸಂಪರ್ಕ ಮಾಹಿತಿ ಮತ್ತು ತಾಂತ್ರಿಕ ಮಾಹಿತಿಯ ಒಂದು ಭಾಗವಾಗಿದೆ ಇದು ಸಂಪರ್ಕ ಮಾಹಿತಿ ಮತ್ತು ತಾಂತ್ರಿಕ ಮಾಹಿತಿಯ ಒಂದು ಭಾಗವಾಗಿದೆ ಮತ್ತೊಂದು ಭಾಗವು ಸಾರ್ವಜನಿಕ ಬಹಿರಂಗಪಡಿಸುವಿಕೆಯೊಂದಿಗೆ ವ್ಯವಹರಿಸುತ್ತದೆ ಮತ್ತು ಮೊದಲಿನ ಕಲೆಯನ್ನು ಉಲ್ಲೇಖಿಸಲಾಗಿದೆ ಮತ್ತೊಂದು ಭಾಗವು ಸಾರ್ವಜನಿಕ ಬಹಿರಂಗಪಡಿಸುವಿಕೆಯೊಂದಿಗೆ ವ್ಯವಹರಿಸುತ್ತದೆ ಮತ್ತು ಮೊದಲಿನ ಕಲೆಯನ್ನು ಉಲ್ಲೇಖಿಸಲಾಗಿದೆ ಕೆಲವು ಐಡಿಎಫ್ಗಳಲ್ಲಿ ಅದನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಮತ್ತು ಪರವಾನಗಿಯನ್ನು ಒಳಗೊಂಡಿರುತ್ತದೆ ಕೆಲವು ಐಡಿಎಫ್ಗಳಲ್ಲಿ ಅದನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಮತ್ತು ಪರವಾನಗಿಯನ್ನು ಒಳಗೊಂಡಿರುತ್ತದೆ IDF ಅನ್ನು ಪರಿಗಣಿಸದಿದ್ದರೆ ಆವಿಷ್ಕಾರಕನನ್ನು ಸಂದರ್ಶಿಸುವುದು ಅವಶ್ಯಕ IDF ಅನ್ನು ಪರಿಗಣಿಸದಿದ್ದರೆ ಆವಿಷ್ಕಾರಕನನ್ನು ಸಂದರ್ಶಿಸುವುದು ಅವಶ್ಯಕ ಸಂದರ್ಶನವು ವೈಯಕ್ತಿಕವಾಗಿ ಅಥವಾ ಫೋನ್ನಲ್ಲಿರಬಹುದು ಸಂದರ್ಶನವು ವೈಯಕ್ತಿಕವಾಗಿ ಅಥವಾ ಫೋನ್ನಲ್ಲಿರಬಹುದು ಸಂದರ್ಶನದಲ್ಲಿ ಪ್ರಶ್ನೆಗಳ ಸರಣಿಯನ್ನು ಹೊಂದಬಹುದು ಸಂದರ್ಶನದಲ್ಲಿ ಪ್ರಶ್ನೆಗಳ ಸರಣಿಯನ್ನು ಹೊಂದಬಹುದು ಸ್ವೀಕರಿಸಿದ ಉತ್ತರಗಳ ಆಧಾರದ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸ್ವೀಕರಿಸಿದ ಉತ್ತರಗಳ ಆಧಾರದ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಲ್ಲಾ ಮಾಹಿತಿಯು ಕೆಲಸದ ಬಹಿರಂಗಪಡಿಸುವಿಕೆಯನ್ನು ಅರ್ಹಗೊಳಿಸಬಹುದೆಂದು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ ಎಲ್ಲಾ ಮಾಹಿತಿಯು ಕೆಲಸದ ಬಹಿರಂಗಪಡಿಸುವಿಕೆಯನ್ನು ಅರ್ಹಗೊಳಿಸಬಹುದೆಂದು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ ಬಹಿರಂಗಪಡಿಸುವಿಕೆಯು ಮೊದಲಿನ ಕಲಾ ಹುಡುಕಾಟವನ್ನು ಪರಿಣಾಮಕಾರಿಯಾಗಿ ಮಾಡಲು ಮತ್ತು ಪೇಟೆಂಟ್ ವಿವರಣೆಯ ಕರಡು ರಚನೆಯನ್ನು ಪ್ರಾರಂಭಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಬಹಿರಂಗಪಡಿಸುವಿಕೆಯು ಮೊದಲಿನ ಕಲಾ ಹುಡುಕಾಟವನ್ನು ಪರಿಣಾಮಕಾರಿಯಾಗಿ ಮಾಡಲು ಮತ್ತು ಪೇಟೆಂಟ್ ವಿವರಣೆಯ ಕರಡು ರಚನೆಯನ್ನು ಪ್ರಾರಂಭಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ IDF ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವಲ್ಲಿ ಸಂದರ್ಶನದ ಸಮಯದಲ್ಲಿ ಗಮನ ಹರಿಸಬೇಕು IDF ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವಲ್ಲಿ ಸಂದರ್ಶನದ ಸಮಯದಲ್ಲಿ ಗಮನ ಹರಿಸಬೇಕು ಇದು ಸೃಜನಶೀಲ ಹಂತವನ್ನು ಗುರುತಿಸುತ್ತದೆ ಇದು ಸೃಜನಶೀಲ ಹಂತವನ್ನು ಗುರುತಿಸುತ್ತದೆ ಸೃಜನಶೀಲ ಹಂತವು ಮುಖ್ಯವಾಗಿರುವುದರಿಂದ ನಮ್ಮ ಗಮನವು ಸೃಜನಶೀಲ ಹಂತದ ಮೇಲೆ ಇರುತ್ತದೆ ಸೃಜನಶೀಲ ಹಂತವು ಮುಖ್ಯವಾಗಿರುವುದರಿಂದ ನಮ್ಮ ಗಮನವು ಸೃಜನಶೀಲ ಹಂತದ ಮೇಲೆ ಇರುತ್ತದೆ ಆದ್ದರಿಂದ ಸೃಜನಶೀಲವಲ್ಲದ ವೈಶಿಷ್ಟಗಳು ಮತ್ತು ಸೃಜನಶೀಲ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಪ್ರತ್ಯೇಕಿಸುವತ್ತ ನಾವು ಗಮನ ಹರಿಸಬೇಕು ಆದ್ದರಿಂದ ಸೃಜನಶೀಲವಲ್ಲದ ವೈಶಿಷ್ಟಗಳು ಮತ್ತು ಸೃಜನಶೀಲ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಪ್ರತ್ಯೇಕಿಸುವತ್ತ ನಾವು ಗಮನ ಹರಿಸಬೇಕು ಹಕ್ಕಿನ ನಿರ್ಣಾಯಕ ಕರಡು ರಚನೆಯಲ್ಲಿ ಬಳಸಲಾಗುವ ಸೃಜನಶೀಲ ಹಂತವನ್ನು ಹೊರತುಪಡಿಸಿ ಆವಿಷ್ಕಾರದ ವಿವರಣೆ ಮತ್ತು ಹಿನ್ನೆಲೆ ಕುರಿತು ನೀವು ಮಾಹಿತಿಯನ್ನು ಪಡೆಯುತ್ತೀರಿ ಹಕ್ಕಿನ ನಿರ್ಣಾಯಕ ಕರಡು ರಚನೆಯಲ್ಲಿ ಬಳಸಲಾಗುವ ಸೃಜನಶೀಲ ಹಂತವನ್ನು ಹೊರತುಪಡಿಸಿ ಆವಿಷ್ಕಾರದ ವಿವರಣೆ ಮತ್ತು ಹಿನ್ನೆಲೆ ಕುರಿತು ನೀವು ಮಾಹಿತಿಯನ್ನು ಪಡೆಯುತ್ತೀರಿ ಕ್ಷೇತ್ರದಲ್ಲಿನ ಜ್ಞಾನವನ್ನು ಬಹಿರಂಗಪಡಿಸುವ ದಾಖಲೆ ಅಥವಾ ಮಾಹಿತಿಯ ತುಣುಕನ್ನು ನೀವು ಆವಿಷ್ಕಾರಕನನ್ನು ಕೇಳಬಹುದು ಕ್ಷೇತ್ರದಲ್ಲಿನ ಜ್ಞಾನವನ್ನು ಬಹಿರಂಗಪಡಿಸುವ ದಾಖಲೆ ಅಥವಾ ಮಾಹಿತಿಯ ತುಣುಕನ್ನು ನೀವು ಆವಿಷ್ಕಾರಕನನ್ನು ಕೇಳಬಹುದು ನೀವು ಇದನ್ನು ಡೊಮೇನ್ ಲೇಖನ ಎಂದು ಕರೆಯಬಹುದು ನೀವು ಇದನ್ನು ಡೊಮೇನ್ ಲೇಖನ ಎಂದು ಕರೆಯಬಹುದು ನೀವು ಆನ್ಲೈನ್ ಪ್ರಶ್ನಾವಳಿಯ ಮೂಲಕ ಮಾಹಿತಿಯನ್ನು ಪಡೆಯಬಹುದು ನೀವು ಆನ್ಲೈನ್ ಪ್ರಶ್ನಾವಳಿಯ ಮೂಲಕ ಮಾಹಿತಿಯನ್ನು ಪಡೆಯಬಹುದು ಇದರಲ್ಲಿ ಕ್ಲೈಂಟ್ ನೀಡಿದ ಉತ್ತರದ ಆಧಾರದ ಮೇಲೆ ನೀವು ಮಾಹಿತಿಯನ್ನು ಪಡೆಯಬಹುದು ಇದರಲ್ಲಿ ಕ್ಲೈಂಟ್ ನೀಡಿದ ಉತ್ತರದ ಆಧಾರದ ಮೇಲೆ ನೀವು ಮಾಹಿತಿಯನ್ನು ಪಡೆಯಬಹುದು ಈ ಪ್ರಕ್ರಿಯೆಯು ಇಮೇಲ್ ವಿನಿಮಯದ ಮೂಲಕವೂ ಆಗಬಹುದು ಈ ಪ್ರಕ್ರಿಯೆಯು ಇಮೇಲ್ ವಿನಿಮಯದ ಮೂಲಕವೂ ಆಗಬಹುದು ಆದರೆ ಆನ್ಲೈನ್ ಪ್ರಶ್ನಾವಳಿಯ ಮೂಲಕವೂ ಸಾಧ್ಯ ಆದರೆ ಆನ್ಲೈನ್ ಪ್ರಶ್ನಾವಳಿಯ ಮೂಲಕವೂ ಸಾಧ್ಯ ವ್ಯಾಪಕ ನಿರೀಕ್ಷೆಯಲ್ಲಿ ಆವಿಷ್ಕಾರಕನನ್ನು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ವ್ಯಾಪಕ ನಿರೀಕ್ಷೆಯಲ್ಲಿ ಆವಿಷ್ಕಾರಕನನ್ನು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆವಿಷ್ಕಾರದ ಕ್ಷೇತ್ರವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ ಆವಿಷ್ಕಾರದ ಕ್ಷೇತ್ರವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ ಸಂಭವನೀಯ ವರ್ಗೀಕರಣವನ್ನು ಅರ್ಥೈಸಲಾಗಿದೆ ಸಂಭವನೀಯ ವರ್ಗೀಕರಣವನ್ನು ಅರ್ಥೈಸಲಾಗಿದೆ ಕ್ಲೈಂಟ್ನ ಹಿಂದಿನ ಪ್ರಶ್ನೆಗಳಿಂದ ನೀವು ಸ್ವೀಕರಿಸಿದ ಉತ್ತರದ ಆಧಾರದ ಮೇಲೆ ಪ್ರಕ್ರಿಯೆಯನ್ನು ಪ್ರಶ್ನೆಗಳೊಂದಿಗೆ ಅನುಸರಿಸಲಾಗುತ್ತದೆ ಕ್ಲೈಂಟ್ನ ಹಿಂದಿನ ಪ್ರಶ್ನೆಗಳಿಂದ ನೀವು ಸ್ವೀಕರಿಸಿದ ಉತ್ತರದ ಆಧಾರದ ಮೇಲೆ ಪ್ರಕ್ರಿಯೆಯನ್ನು ಪ್ರಶ್ನೆಗಳೊಂದಿಗೆ ಅನುಸರಿಸಲಾಗುತ್ತದೆ ವೆಬ್ಸೈಟ್ಗೆ ಲಾಗ್ ಇನ್ ಮಾಡುವ ಮೂಲಕ ನೀವು ಮಾದರಿಯನ್ನು ವೀಕ್ಷಿಸಬಹುದು ವೆಬ್ಸೈಟ್ಗೆ ಲಾಗ್ ಇನ್ ಮಾಡುವ ಮೂಲಕ ನೀವು ಮಾದರಿಯನ್ನು ವೀಕ್ಷಿಸಬಹುದು